ಪ್ರತಾಪ್ ಹರಿಡೋಸ್ ಸ್ವಾಗತ ಮದ್ರಾಸ್ ಐಐಟಿಯಲ್ಲಿ ಏರೊಸ್ಪೇಸ್ ಇಂಜಿನಿಯರಿಂಗ್ ಇಲಾಖೆಯ ಪ್ರಾಧ್ಯಾಪಕರಾಗಿದ್ದ ಪ್ರೊ ಸತ್ಯನಾರಾಯಣನ್ ಚಕ್ರವರ್ತಿ ಅವರು ನಮ್ಮೊಂದಿಗೆ ಇರುವುದು ನಮ್ಮ ಆನಂದ ಅವರು ಮೂಲತಃ ಐಐಟಿ ಮದ್ರಾಸ್ನಲ್ಲಿ ಬಿ ಟೆಕ್ ಮತ್ತು ಅವರು ಜಾರ್ಜಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಪಿಹೆಚ್ಡಿ ಪಡೆದಿದ್ದಾರೆ ನಾನು ಜಾರ್ಜಿಯಾ ಟೆಕ್ ಎಂದು ಊಹೆ ಮಾಡಿದೆ ಇವರು 20 ವರ್ಷಗಳಿಂದ ಮದ್ರಾಸ್ ಐಐಟಿಯಲ್ಲಿ ಬೋಧಕರಾಗಿದ್ದಾರೆ ಅವರ ಸಂಶೋಧನೆಯ ಕ್ಷೇತ್ರಗಳು ಪ್ರೊಪಲ್ಷನ್ ಮತ್ತು ದಹನ ವಾಸ್ತವವಾಗಿ ಈ ಪ್ರದೇಶದಲ್ಲೂ ಅವರು ತಜ್ಞರನ್ನು ಗುರುತಿಸಿದ್ದಾರೆ ಆದ್ದರಿಂದ ಅವರು ಮುಖ್ಯಸ್ಥರಾಗಿದ್ದಾರೆ ಅವರು ಮದ್ರಾಸ್ ಐಐಟಿಯಲ್ಲಿರುವ ನ್ಯಾಷನಲ್ ಸೆಂಟರ್ ಫಾರ್ ಕಂಬಶ್ಚನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ನ ಸಂಯೋಜಕರಾಗಿದ್ದಾರೆ ಅವರು ಮುಂಚೂಣಿಯ ತಂತ್ರಜ್ಞಾನಗಳ ಕೇಂದ್ರದ ಸಂಯೋಜಕರಾಗಿದ್ದಾರೆ ಆದ್ದರಿಂದ ಅವರು ಬಹಳಷ್ಟು ಅನುಭವವನ್ನು ಹೊಂದಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳೊಂದಿಗೆ ಕೆಲಸ ಮಾಡುತ್ತಾರೆ ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟ ಸಂಶೋಧನಾ ಅಂಶಗಳನ್ನು ಚರ್ಚಿಸಲು ಅವರು ಸೂಕ್ತವೆಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಸ್ವಾಗತ ಪ್ರೊಫೆಸರ್ ಎಸ್ ಆರ್ ಚಕ್ರವರ್ತಿ ಬಹಳಷ್ಟು ಧನ್ಯವಾದಗಳು ಪ್ರತಾಪ್ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಆದ್ದರಿಂದ ಏರೋಸ್ಪೇಸ್ ಎಂಜಿನಿಯರಿಂಗ್ ಸಾಮಾನ್ಯವಾಗಿ ಇದೊಂದು ಕ್ಯಾಮರಾ ಅದು ನಿಮಗೆ ಸುಲಭವಾಗಿರುತ್ತದೆ ಹಾಗಾಗಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಅನ್ನು ನೀವು ಸಾಮಾನ್ಯವಾಗಿ ನೋಡಿದರೆ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿನ ಸಾಂಪ್ರದಾಯಿಕ ಕ್ಷೇತ್ರಗಳ ಸಂಶೋಧನೆ ನಿಮಗೆ ತಿಳಿದಿರುವುದರಿಂದ ನೀವು ಜನರು ದೀರ್ಘಕಾಲದವರೆಗೆ ಕಾರ್ಯನಿರ್ವಹಿಸುತ್ತಿರಬಹುದು ಎಂದು ನಿಮಗೆ ತಿಳಿದಿರಬಹುದು ಆದ್ದರಿಂದ ಈ ಪ್ರದೇಶಗಳಲ್ಲಿ ಬಹಳಷ್ಟು ಸಾಹಿತ್ಯಗಳು ಲಭ್ಯವಿವೆ ಆದರೆ ಇನ್ನೂ ನೀವು ತಿಳಿದಿರುವ ಪ್ರದೇಶಗಳು ಇವುಗಳನ್ನು ಗಮನಿಸುತ್ತಿವೆ ಆರ್ ಚಕ್ರವರ್ತಿ ಹೌದು ವಿಶಾಲವಾಗಿ ವಿಶ್ವದಾದ್ಯಂತ ಮತ್ತು ಹೆಚ್ಚಿನ ವಿಶ್ವವಿದ್ಯಾನಿಲಯಗಳು ವಾಹನ ಏರೋಸ್ಪೇಸ್ ಇಂಜಿನಿಯರಿಂಗ್ ಇಲಾಖೆಯನ್ನು ನೀವು ನೋಡಿದರೆ 3 ವಿಶಾಲ ಪ್ರದೇಶಗಳಿವೆ ಆದ್ದರಿಂದ ಮೊದಲ ವಿಶಾಲ ಪ್ರದೇಶ ಬಹುಶಃ ವಾಯುಬಲವಿಜ್ಞಾನವಾಗಿದೆ ಇದು ಅನೇಕ ಸ್ಥಳಗಳಲ್ಲಿಯೂ ಫ್ಲೈಟ್ ಮೆಕ್ಯಾನಿಕ್ಸ್ ಅನ್ನು ಒಳಗೊಂಡಿರುತ್ತದೆ ಆದರೆ ಕೆಲವು ಸ್ಥಳಗಳಲ್ಲಿ ಪರಿಣಿತ ಬೋಧಕವರ್ಗವು ವಿಮಾನಯಾನ ಯಂತ್ರದಲ್ಲಿ ತೀಕ್ಷ್ಣವಾದದ್ದಾಗಿದೆ ಆದ್ದರಿಂದ ಅವರು ಸ್ವಲ್ಪ ಪ್ರತ್ಯೇಕವಾಗಿ ಚಿಕಿತ್ಸೆ ನೀಡಲು ಪ್ರಯತ್ನಿಸಿದರು ಆದರೆ ಸಾಮಾನ್ಯವಾಗಿ ವಾಯುಬಲವಿಜ್ಞಾನವು ಫ್ಲೈಟ್ ಮೆಕ್ಯಾನಿಕ್ಸ್ ಅನ್ನು ಒಳಗೊಂಡಿರುತ್ತದೆ ತದನಂತರ ಎರಡನೇ ದೊಡ್ಡ ಪ್ರದೇಶವು ರಚನೆಗಳು ಇದು ಕೆಲವು ಕೋರ್ಸ್ಗಳು ಸ್ಮಾರ್ಟ್ ಸಾಮಗ್ರಿಗಳು ಆ ರೀತಿಯ ಪ್ರದೇಶಗಳನ್ನು ಒಳಗೊಂಡಿರುತ್ತದೆ ಆದರೆ ಸಾಮಾನ್ಯವಾಗಿ ಏರ್ ಕ್ರಾಫ್ಟ್ ಅನ್ನು ಪಡೆಯಲು ವಸ್ತುಗಳು ರೂಪುಗೊಳ್ಳುವ ಆಕಾರಗಳನ್ನು ಮತ್ತೊಂದು ಬಾಹ್ಯಾಕಾಶ ಕ್ರಾಫ್ಟ್ ಘಟಕಗಳನ್ನು ಮತ್ತು ಲೋಡ್ಗಳನ್ನು ಮತ್ತು ಎಲ್ಲವನ್ನೂ ಹಿಂತಿರುಗಿಸುವುದು ಮತ್ತು ಮೂರನೆಯದು ಎಂಜಿನ್ಗಳಿಗೆ ಮುದ್ರಿತವಾಗಿದ್ದು ಅದು ಒಮ್ಮೆ ವಾಯು ಕ್ರಾಫ್ಟ್ ಅಥವಾ ಸ್ಪೇಸ್ ಕ್ರಾಫ್ಟ್ ಅನ್ನು ಮುಂದೂಡುತ್ತದೆ ಹಾಗಾಗಿ ಎಂಜಿನ್ಗಳು ರಾಕೆಟ್ಗಳಂತಹ ವಿಷಯಗಳನ್ನು ಒಳಗೊಂಡಿರುತ್ತವೆ ಆದ್ದರಿಂದ ಇವುಗಳು 3 ವಿಶಾಲವಾದ ಪ್ರದೇಶಗಳಾಗಿವೆ ಹೆಚ್ಚಿನ ಏರೋಸ್ಪೇಸ್ ಇಂಜಿನಿಯರಿಂಗ್ ಈ 3 ವಿಶಾಲವಾದ ಪ್ರದೇಶಗಳಾಗಿ ಸ್ವತಃ ವಿಭಾಗ ಆಗುತ್ತದೆ ಎಂದು ನಾವು ಹೇಳಬಹುದು ಪ್ರತಾಪ್ ಹರಿಡೋಸ್ ಇದಲ್ಲದೆ ನಿಮಗೆ ಆಧುನಿಕ ಪ್ರದೇಶಗಳು ಅಥವಾ ಇತ್ತೀಚೆಗೆ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಪ್ರಾರಂಭವಾದ ಕೆಲವು ಪ್ರದೇಶಗಳು ಯಾವುದೆಂದು ತಿಳಿದಿವೆ ಚಕ್ರವರ್ತಿ ಹೌದು ತುಂಬಾ ಹೆಚ್ಚು ಏಕೆಂದರೆ ಉದಾಹರಣೆಗೆ ನೋಡಿ ನಾವು ಮಾತನಾಡುವಂತೆ ಈಗ ಹೊರಹೊಮ್ಮುವಿಕೆಯನ್ನು ನೋಡಲು ಪ್ರಾರಂಭಿಸುತ್ತಿದ್ದೇವೆ ಮಾನವರಹಿತ ವೈಮಾನಿಕ ವಾಹನಗಳು ಸೂಕ್ಷ್ಮ ಗಾಳಿ ವಾಹನಗಳು ಮತ್ತು ಮುಂತಾದವು ಆದ್ದರಿಂದ ಈ ವಿಷಯಗಳ ಬಗ್ಗೆ ಸಮಾಜದಲ್ಲಿ ಬಹಳಷ್ಟು ಬಝ್ ಇದೆ ಆದ್ದರಿಂದ ಇದು ಒಂದು ವಿಶೇಷವಾದ ಅಗತ್ಯವಿರುವ ಪ್ರದೇಶವಾಗಿದೆ ಮತ್ತು ಅದು ತನ್ನನ್ನು ತಾನೇ ಸ್ವತಃ ಪ್ರದೇಶಕ್ಕೆ ಅಂದಗೊಳಿಸುತ್ತದೆ ಆದರೆ ಇದೀಗ ವಾಯುಬಲವೈಜ್ಞಾನಿಕತೆಯಂತೆಯೇ ನೀವು ನೋಡಿದರೆ ಕೀಟಗಳ ವಿಮಾನ ಅಥವಾ ಅಂತಹ ವಸ್ತುವನ್ನು ಅನುಕರಿಸಲು ಬಯಸಿದರೆ ವಾಯುಬಲವಿಜ್ಞಾನವು ಭೀಕರವಾಗಿ ಸಂಕೀರ್ಣವಾಗಿದೆ ಆದ್ದರಿಂದ ಅದು ಒಂದು ವಿಶಿಷ್ಟವಾದ ಪ್ರದೇಶವಾಗಿದೆ ಅದೇ ರೀತಿ ಫ್ಲೋಪ್ಪಿಂಗ್ ರೆಕ್ಕೆಗಳು ಮತ್ತು ಏರೋ ಸ್ಥಿತಿಸ್ಥಾಪಕತ್ವವು ಒಂದು ವಿಶೇಷ ಪ್ರದೇಶದಂತೆಯೇ ಇರುತ್ತದೆ ಮತ್ತು ಅಲ್ಲಿಂದ ಹೊರಬರುವ ಈ ಪ್ರದೇಶಗಳನ್ನು ಹಿಂದೆ ಅನ್ವಯಿಸಲಾಗಿದೆ ಆದರೆ ಅವುಗಳು ಹೆಚ್ಚು ಪರಿಣತಿ ಪಡೆದುಕೊಳ್ಳುತ್ತವೆ ಮತ್ತು ಹೇಳಲು ಅವಕಾಶ ಮಾಡಿಕೊಡುತ್ತವೆ UAV ರೀತಿಯ ಅಪ್ಲಿಕೇಶನ್ ಹಾಗೆಯೇ ಈ ಸಾಧನಗಳನ್ನು ಮುಂದೂಡಲು ಮೈಕ್ರೋ ಥ್ರಸ್ಟರ್ಗಳು ಆದ್ದರಿಂದ ಈ ಎಲ್ಲಾ ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ನೀವು ಈಗ ಆಳವಾದ ಗಮನವನ್ನು ಕಾಣಲು ಪ್ರಾರಂಭಿಸುತ್ತಿದ್ದೀರಿ ಅಂತೆಯೇ ನಿಯಂತ್ರಣಗಳು ಆಧುನಿಕ ವಿಮಾನ ಮತ್ತು ನಾವು ಮಾತನಾಡುವ ಈ ಹೊಸ ವಿಮಾನಗಳಿಗಾಗಿ ಬಾಹ್ಯಾಕಾಶ ತಂತ್ರಜ್ಞಾನವು ಆಳವಾದ ಬಾಹ್ಯಾಕಾಶ ಯಂತ್ರಗಳಲ್ಲಿ ಮುಂದುವರಿಯುತ್ತದೆ ಮತ್ತು ಹೀಗೆ ಆದ್ದರಿಂದ ಅವುಗಳು ಹೊರಹೊಮ್ಮುತ್ತಿರುವ ಎಲ್ಲಾ ರೀತಿಯ ಹೊಸ ಪ್ರದೇಶಗಳಾಗಿವೆ ಪ್ರತಾಪ್ ಹರಿಡೋಸ್ ಸರಿ ಮತ್ತು ಯಾವ ಉದ್ಯಮವು ಸಹಜವಾಗಿ ಆಸಕ್ತಿದಾಯಕ ಎಂಬುದನ್ನು ನೀವು ನೋಡಿದರೆ ಏರೋಸ್ಪೇಸ್ ಉದ್ಯಮ ಹೌದು ಹೌದು ನೀವು ಏನು ಮಾಡುತ್ತಿದ್ದೀರಿ ಎಂಬುದರಲ್ಲಿ ಹೆಚ್ಚಿನದರಲ್ಲಿ ನೇರವಾಗಿ ಆಸಕ್ತರಾಗಿರಿ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ನಡೆಯುತ್ತಿರುವ ಕೆಲವು ರೀತಿಯ ಸಂಶೋಧನಾ ಚಟುವಟಿಕೆಗಳಲ್ಲಿ ನೇರವಾಗಿ ಅಂತರಿಕ್ಷಯಾನ ಕೈಗಾರಿಕೆಗಳಲ್ಲದೆ ಸಹ ನೀವು ತಿಳಿದಿರುವ ಇತರ ಕೈಗಾರಿಕೆಗಳು ಕೂಡಾ ಯಾವುವು ಆರ್ ಚಕ್ರವರ್ತಿ ವಾಸ್ತವವಾಗಿ ಬಹಳಷ್ಟು ಆದ್ದರಿಂದ ವಾಸ್ತವವಾಗಿ ಅಂತರಿಕ್ಷಯಾನವು ಸ್ವಲ್ಪಮಟ್ಟಿಗೆ ವಿಲಕ್ಷಣವಾಗಿದ್ದು ಈ ಕ್ಷೇತ್ರದಲ್ಲಿ ನಡೆಯುವ ಹೆಚ್ಚಿನ ಪ್ರವರ್ತಕ ಸಂಶೋಧನೆ ಇದೆ ಆದ್ದರಿಂದ ಕೇವಲ ಒಂದು ಉದಾಹರಣೆಯಾಗಿ ನೋಡಿ ವೈಯಕ್ತಿಕ ಕಂಪ್ಯೂಟರ್ ವಾಸ್ತವವಾಗಿ ಬಾಹ್ಯಾಕಾಶ ನೌಕೆಯೊಂದಿಗೆ ಪ್ರಾರಂಭವಾಯಿತು ಆದ್ದರಿಂದ 1960 ರ ದಶಕದಲ್ಲಿ ಅವರು ಅಭಿವೃದ್ಧಿ ಹೊಂದುತ್ತಿದ್ದಾರೆ ಮತ್ತು ನಂತರ ಪ್ರಯತ್ನಿಸುತ್ತಿದ್ದಾರೆ ಈಗ ಅದು ಸರ್ವತ್ರವಾಗಿದೆ ಆದ್ದರಿಂದ ಆಟೋಮೊಬೈಲ್ ಜನರು ನಿಜವಾಗಿ ಅಳವಡಿಸಿಕೊಳ್ಳುವ ಬಹಳಷ್ಟು ವಿಷಯಗಳು ಹೆಡ್ ಅಪ್ ಪ್ರದರ್ಶನಗಳು ಅಥವಾ ಡ್ರೈವರ್ಸ್ ಕಾರುಗಳು ಅಂತಹ ವಿಷಯಗಳನ್ನು ನಾವು ಅಂತರಿಕ್ಷಯಾನದಲ್ಲಿ ಪ್ರವರ್ತಿಸಿದ್ದೇವೆ ಆದ್ದರಿಂದ ಏರೋಸ್ಪೇಸ್ ಜನರು ಇಷ್ಟಪಡುವಂತಹ ಹೆಚ್ಚಿನ ಅನ್ವಯಿಕೆಗಳಿವೆ ಹೊಸ ಸಾಮಗ್ರಿಗಳ ಅಭಿವೃದ್ಧಿ ಸ್ಮಾರ್ಟ್ ರಚನೆಗಳು ಇವುಗಳು ಬಹಳಷ್ಟು ಅಪ್ಲಿಕೇಶನ್ಗಳನ್ನು ಹೊಂದಿವೆ ಉದಾಹರಣೆಗೆ ಎಂಜಿನ್ ಬದಿಯಲ್ಲಿ ಎಂಜಿನ್ಗಳು ಮುಂದೂಡುವುದನ್ನು ಮಾತ್ರವಲ್ಲದೆ ವಿದ್ಯುತ್ ಕೂಡಾ ಹೋಗುತ್ತವೆ ಹೀಗಾಗಿ ವಿದ್ಯುತ್ ಉತ್ಪಾದನಾ ಸಾಧನಗಳಂತಹವು ಅನಿಲ ಟರ್ಬೈನ್ಗಳಂತಹವುಗಳೊಂದಿಗೆ ಮಾಡಲ್ಪಡುತ್ತದೆ ಅವು ವಾಯು ಕ್ರಾಫ್ಟ್ ನೋದನದಲ್ಲಿ ಅಳವಡಿಸಲ್ಪಟ್ಟಿರುವ ಅದೇ ರೀತಿಯ ಚಕ್ರಗಳಾಗಿವೆ ಮತ್ತು ನಾವು ಅಂತಹ ಭೂಮಿಯನ್ನು ನೀಡುವಂತಹ ಅನೇಕ ಉದಾಹರಣೆಗಳಿವೆ ವಾಸ್ತವವಾಗಿ ನಾವು ಭೂಮಿಯ ಅನ್ವಯಿಕೆಗಳು ಎಂದು ಕರೆಯುತ್ತೇವೆ ಪ್ರತಾಪ್ ಹರಿಡೋಸ್ ಮತ್ತು ವಾಸ್ತವವಾಗಿ ಗಾಳಿ ಟರ್ಬೈನ್ ಸಂಬಂಧಿಸಿದ ಸಂದರ್ಭಗಳಲ್ಲಿ ನೋಡಿದಾಗ ಸಾಮಾನ್ಯವಾಗಿ ನಾವು ಕಾಣುತ್ತೇವೆ ಆರ್ ಚಕ್ರವರ್ತಿ ಗಾಳಿ ಟರ್ಬೈನ್ಗಳು ಕ್ಷಮಿಸಿ ಪ್ರತಾಪ್ ಹರಿಡೋಸ್ ಹೌದು ಹೌದು ಚಕ್ರವರ್ತಿ ವಿಂಡ್ ಟರ್ಬೈನ್ಗಳು ಇಷ್ಟಪಡುವ ಸಂಗತಿಯಾಗಿದೆ ಏಕೆಂದರೆ ನವೀಕರಿಸಬಹುದಾದ ಶಕ್ತಿಯ ಮೇಲೆ ಭರವಸೆ ಹೊಂದಿದ್ದಾರೆ ಹೌದು ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಆ ಸಂದರ್ಭದಲ್ಲಿ ನೀವು ನೋಡಿದರೆ ಅವರು ಸಾಮಾನ್ಯವಾಗಿ ಉದ್ಯಮಕ್ಕೆ ಹೀರಿಕೊಳ್ಳುವ ಜನರ ನಿರೀಕ್ಷೆಗಳನ್ನು ಹೇಳುವುದಾದರೆ ನೀವು MS ಅಥವಾ ಪಿಎಚ್ಡಿ ಅಥವಾ ತಜ್ಞರನ್ನೇ ಮಾಡುತ್ತಿದ್ದರೆ ಸ್ವಲ್ಪ ಕಿರಿದಾದ ಪ್ರದೇಶವನ್ನು ನೀವು ಹೀರಿಕೊಳ್ಳಬಹುದು ಆ ಸಂದರ್ಭದಲ್ಲಿ ಇತ್ತೀಚೆಗೆ ಪದವೀಧರರಾದ MS PhD ವಿದ್ಯಾರ್ಥಿಗಳಿಗೆ ನೀವು ತಿಳಿದಿರುವ ಸ್ಥಳ ಎಲ್ಲಿದೆ ಉದ್ಯಮದಲ್ಲಿ ಅಥವಾ ಬೇರೆಲ್ಲಿಯಾದರೂ ಅವರು ಯಾವ ರೀತಿಯ ಸ್ಥಾನಗಳನ್ನು ಹೇಳುತ್ತಿದ್ದಾರೆ ಅವರು ಯಾವ ರೀತಿಯ ಸ್ಥಾನಗಳನ್ನು ನೋಡುತ್ತಾರೆ ಚಕ್ರವರ್ತಿ ಹಾಗಾಗಿ ನಾನು ಈ ಉತ್ತರವನ್ನು ನಿಜವಾಗಿ ಹೆಜ್ಜೆ ಹೆಜ್ಜೆ ಹೇಳಲು ಬಯಸುತ್ತೇನೆ ಮತ್ತು ಸ್ವಲ್ಪ ವಿಶಾಲ ದೃಷ್ಟಿಕೋನವನ್ನು ಮಾಡಬೇಕೆಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಖಚಿತವಾಗಿ ಚಕ್ರವರ್ತಿ ಆದ್ದರಿಂದ ಯಾರಾದರೂ ಸಂಶೋಧನೆ ನಡೆಸುತ್ತಿದ್ದರೆ ಅದರಲ್ಲಿ 3 ವಿಭಿನ್ನ ಅಂಶಗಳಿವೆ ಒಂದನೆಯದು ಅವರು ಸಂಶೋಧನೆಗೆ ಪ್ರಯತ್ನಿಸುತ್ತಿರುವ ಪ್ರಕ್ರಿಯೆಯನ್ನು ನೋಡಿ ವಿದ್ಯಮಾನವನ್ನು ನೋಡುತ್ತಿದ್ದಾರೆ ಎರಡನೆಯದು ಅದು ಅನ್ವಯವಾಗುವ ಸ್ಥಳವಾಗಿದೆ ಮತ್ತು ಮೂರನೆಯದು ಕೌಶಲಗಳ ಸೆಟ್ ಯಾವುವು ನಾವು ಏನನ್ನಾದರೂ ಸರಿಯಾಗಿ ಅನ್ವಯಿಸಬಹುದಾದ ವಿದ್ಯಮಾನಗಳ ಕುರಿತು ನಾವು ನಡೆಸುತ್ತಿರುವ ಸಂಶೋಧನೆಯನ್ನು ಮಾಡಲು ಸಾಧ್ಯವಾಗುವಂತೆ ಪಡೆಯುತ್ತೇವೆ ಆದ್ದರಿಂದ ನೀವು ವಿದ್ಯಮಾನದ ರೀತಿಯ ವ್ಯಕ್ತಿಯಂತೆ ಇದ್ದರೆ ನೀವು ಬಹುಶಃ ಶೈಕ್ಷಣಿಕ ಗ್ರಹಿಕೆಗಳಿಗೆ ಕತ್ತರಿಸಬಹುದು ನೀವು ಅಪ್ಲಿಕೇಶನ್ ರೀತಿಯ ವ್ಯಕ್ತಿಯಾಗಿದ್ದರೆ ಸಾಂಪ್ರದಾಯಿಕವಾಗಿ ನಾವು ಕೋರ್ ಉದ್ಯೋಗಿಗಳೆಂದು ಕರೆದುಕೊಂಡು ಹೋಗುತ್ತಿದ್ದೇನೆ ನಿಸ್ಸಂಶಯವಾಗಿ ನೀವು ಏರೋಸ್ಪೇಸ್ ಎಂಜಿನಿಯರಿಂಗ್ಗೆ ಬಂದಾಗ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ನೀವು ಸ್ಪೋರ್ಟ್ಸ್ ಮೆಡಿಸಿನ್ ಅನ್ನು ಮಾಡುತ್ತಿದ್ದೀರಿ ಎಂಬುದು ತುಂಬಾ ಅಸಂಭವವಾಗಿದೆ ಆದರೂ ಅದು ಸರಿಯಾಗಿ ಸಂಬಂಧಿಸಿದೆ ಆದ್ದರಿಂದ ನಿಮಗೆ ತಿಳಿದಿರುವ ಬಹಳಷ್ಟು ವಾಯುಬಲವಿಜ್ಞಾನ ಮತ್ತು ಸ್ನಾಯುಗಳು ಮತ್ತು ಸ್ಟಫ್ಗಳ ರಚನೆಗಳು ಕೆಲವು ವಿಶ್ವವಿದ್ಯಾನಿಲಯಗಳಲ್ಲಿ ಬೋಧಕವರ್ಗ ಸದಸ್ಯರು ಇವೆ ಅವರು ಆ ಕೆಲಸಗಳನ್ನು ಮಾಡುತ್ತಾರೆ ಆದ್ದರಿಂದ ಇದು ಒಂದು ಅಪ್ಲಿಕೇಶನ್ ಪ್ರದೇಶವಾಗಿದೆ ನಿಮ್ಮ ಕೋರ್ ಪ್ರದೇಶವು ಕ್ರೀಡಾ ಔಷಧ ಅಥವಾ ಏನಾದರೂ ಆಗಿರಬಹುದು ಆದರೆ ನೀವು ಯಾವಾಗಲೂ ನಿಮ್ಮ ಸಂಶೋಧನೆಯುಳ್ಳ ಅನ್ವಯಗಳೊಂದಿಗೆ ಸಾಮಾಜಿಕ ಕೋರ್ ಎಂಜಿನಿಯರಿಂಗ್ ಕೆಲಸವನ್ನು ಸಂಯೋಜಿಸಬಹುದು ಅದಕ್ಕಿಂತ ಹೊರಗೆ ದೊಡ್ಡ ಪ್ರದೇಶವು ಕೌಶಲಗಳ ವಿಷಯವಾಗಿದೆ ನೀವು ವ್ಯಕ್ತಿಯ ಈ ವಿದ್ಯಮಾನದ ಪ್ರಕಾರವಾಗಿಲ್ಲದಿದ್ದರೆ ನೀವು ಈಗ ಕಲಿಯುತ್ತಿರುವ ಕೌಶಲ್ಯಗಳನ್ನು ಬಲಗೊಳಿಸಲು ಪ್ರಯತ್ನಿಸಬಹುದು ಆದ್ದರಿಂದ ಕೌಶಲ್ಯಗಳು ವಿಶಾಲವಾಗಿ ಮತ್ತೆ 2 ಅಥವಾ 3 ವರ್ಗಗಳಿಗೆ ಹೊಂದಿಕೊಳ್ಳುತ್ತವೆ ಪ್ರಾಯೋಗಿಕ ಕೌಶಲಗಳು ಗಣನಾ ಕೌಶಲ್ಯ ಸೆಟ್ಗಳು ಮತ್ತು ವಿಶ್ಲೇಷಣಾ ಕೌಶಲ್ಯ ಸೆಟ್ಗಳಾಗಿರಬಹುದು ಆದ್ದರಿಂದ ಈ ಎಲ್ಲಾ 3 ವಸ್ತುಗಳು ಇವೆ ಉದಾಹರಣೆಗೆ ನಾವು ಹೆಚ್ಚು ಮುಂದುವರಿದ ಲೇಸರ್ ರೋಗನಿರ್ಣಯವನ್ನು ಮಾಡೋಣ ಅದನ್ನು ನಾವು ಹೇಳಲು ಅನ್ವಯಿಸಬಹುದು ಅವುಗಳು ಹೆಚ್ಚು ಸ್ಟ್ರೀಮ್ಲೈನ್ ಮಾಡಲು ಮತ್ತು ಹೀಗೆ ಮಾಡುವುದಕ್ಕೆ ಪ್ರಯತ್ನಿಸುವ ಹರಿಯುವ ವಾಹನಗಳಿವೆ ಅಥವಾ FEMA ಅಥವಾ CFD ವಿಶ್ಲೇಷಣೆಗಳಂತಹ ವಿಶ್ಲೇಷಣೆಗಳಾದ ವಿವಿಧ ಅಪ್ಲಿಕೇಶನ್ಗಳಲ್ಲಿ ಸರ್ವತ್ರವಾಗಿ ಅಳವಡಿಸಲ್ಪಟ್ಟಿರುವಂತಹ ಕೆಲಸಗಳನ್ನು ಮಾಡಿ ಆದ್ದರಿಂದ ಪ್ರಶ್ನೆಯು ನೀವು ಹತೋಟಿಗೆ ಬಯಸುವಿರಾ ನಿಮಗೆ ಆಕರ್ಷಣೆ ಏನು ನೀವು ನಿಜವಾಗಿಯೂ ವಿಶ್ವಾಸಾರ್ಹವಲ್ಲದ ಭೌತಶಾಸ್ತ್ರವನ್ನು ಪ್ರಯತ್ನಿಸುತ್ತಿದ್ದೀರಾ ನಂತರ ನೀವು ನಿಮ್ಮ ಜೀವನದಲ್ಲಿ ಸಾರ್ವಕಾಲಿಕ ಸ್ವತಂತ್ರ ಸಂಶೋಧಕರಾಗಬೇಕೆಂದು ಬಯಸುತ್ತೀರಾ ಮತ್ತು ನೀವು ದಾಳಿ ಮಾಡಲು ಪ್ರಯತ್ನಿಸುವ ಒಂದು ರೀತಿಯ ಕೆಲಸದ ಪ್ರೊಫೈಲ್ ಆಗಿದೆ ನೀವು ಅರ್ಜಿಗಳ ರೀತಿಯ ವ್ಯಕ್ತಿಯಾಗಿದ್ದರೆ ನೀವು ಕೋರ್ ಉದ್ಯೋಗಗಳಿಗಾಗಿ ನೋಡುತ್ತೀರಿ ಆದರೆ ನೀವು ನಿಮ್ಮ ಕೌಶಲ್ಯಗಳನ್ನು ಹತೋಟಿಗೆ ಪ್ರಯತ್ನಿಸುತ್ತಿದ್ದರೆ ಪ್ರಪಂಚವು ಸಾಕಷ್ಟು ಆಯ್ಕೆಗಳಿಗೆ ಮುಕ್ತವಾಗಿದೆ ಪ್ರತಾಪ್ ಹರಿಡೋಸ್ ಸರಿ ಇದೀಗ ಸ್ವಲ್ಪ ಹಿಂದಕ್ಕೆ ತೆರಳಲಿ ನಿಮ್ಮ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ತೊರೆಯುತ್ತಿದ್ದಾರೆ ಮತ್ತು ಅಲ್ಲಿ ಅವರು ಹೋಗಬಹುದು ಎಂಬುದರ ಕುರಿತು ನಾವು ಮಾತನಾಡುತ್ತೇವೆ ಒಳಗೆ ಬರುವ ಜನರನ್ನು ನಾವು ನೋಡೋಣ ನಾನು ಬಹುಶಃ ವಿಭಿನ್ನ ಹಿನ್ನೆಲೆಯಿಂದ ಬರುವ ವಿದ್ಯಾರ್ಥಿಗಳನ್ನು ಹೊಂದಿರಬಹುದು ಎಂದು ಅರ್ಥ ಚಕ್ರವರ್ತಿ ಹೌದು ಇದು ಸರಿಯಾಗಿದೆ ಪ್ರತಾಪ್ ಹರಿಡೋಸ್ ಮತ್ತು ಕೆಲವರು ಏರೋಸ್ಪೇಸ್ ಇಂಜಿನಿಯರಿಂಗ್ನಿಂದ ಬರುವವರು ಸ್ವತಃ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು ಮತ್ತು ಅದರಿಂದಲೇ ಬರಬಹುದು ಅವರು ನಿಮಗೆ ಎಂಎಸ್ ಮತ್ತು ಪಿಎಚ್ಡಿ ಪದವಿಗಾಗಿ ಕೋರ್ಸ್ ಆಧಾರಿತ ಶಿಕ್ಷಣವನ್ನು ಸಂಶೋಧನಾ ಆಧಾರಿತ ಶಿಕ್ಷಣದ ಮೂಲಕ ಪರಿವರ್ತಿಸುತ್ತಾರೆ ಅವರು ತಮ್ಮ ಶೈಕ್ಷಣಿಕ ಅಸ್ತಿತ್ವದ ಈ ಹಂತದೊಳಗೆ ನೆಲೆಸಿದಾಗ ನೀವು ಎದುರಿಸುತ್ತಿರುವ ನಿರ್ದಿಷ್ಟ ಸಮಸ್ಯೆಗಳಿವೆಯೇ ಬೇರೆ ಯಾವುದಾದರೂ ವಿಷಯಗಳು ಅವರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಹಾಗಿದ್ದರೆ ಸಿದ್ಧರಾಗಿರುವ ಬಗ್ಗೆ ಅವರಿಗೆ ಏನು ಮಾಡಬೇಕು ಚಕ್ರವರ್ತಿ ಇದು ಸಾಮಾನ್ಯ ಪ್ರಶ್ನೆಯಾಗಿದೆ ಇದು ಅಂತರಿಕ್ಷ ನಿರ್ದಿಷ್ಟತೆಯ ಅಗತ್ಯವಾಗಿಲ್ಲ ಹಾಗಾಗಿ ಅಂತಹ ಅಂತರಿಕ್ಷಯಾನವು ಅಗತ್ಯವಿದ್ದಲ್ಲಿ ಅಲ್ಲಿ ಪ್ರಾರಂಭವಾಗುವಂತೆ ನೋಡಿ ಮತ್ತು ಅದನ್ನು ನಾನು ಉತ್ತರಿಸಲು ಹೋಗುತ್ತೇನೆ ಆದರೆ ಮೂಲಭೂತವಾಗಿ ನಾನು ನೋಡುವುದೇನೆಂದರೆ ಕಿಂಡರ್ ತೋಟದಿಂದಲೇ ಅಂಡರ್ಗ್ರಾಡ್ ಎಂದು ಹೇಳಲು ಅಥವಾ ಎಂ ಟೆಕ್ ಪ್ರೋಗ್ರಾಂನಂತಹ ಕೋರ್ಸ್ ಆಧಾರಿತ ಸ್ನಾತಕೋತ್ತರರು ಹೇಳಲು ಅವಕಾಶ ಮಾಡಿಕೊಡುತ್ತಾರೆ ಪ್ರತಿ ಮಗುವೂ ಪ್ರಾರಂಭವಾಗಲು ಮತ್ತು ಅಂತಿಮವಾಗಿ ವಯಸ್ಕರಾಗಲು ಹೋಗುತ್ತಿದ್ದಾರೆ ನಿಜವಾಗಿ ಪ್ರೋಗ್ರಾಂ ಮಾಡಲಾಗಿದೆ ಆದ್ದರಿಂದ ಸೆಮಿಸ್ಟರ್ ಅಥವಾ ಒಂದು ವರ್ಷದ ಆರಂಭದಲ್ಲಿ ನೀಡಲಾಗುವ ಸಮಯದ ಕೋಷ್ಟಕವನ್ನು ನಾವು ಹೊಂದಿದ್ದೇವೆ ಹಾಗಾಗಿ ನಾವು ಕುಳಿತುಕೊಳ್ಳಬೇಕಾದ ಸ್ಥಳದಲ್ಲಿ ಯಾವ ಕೋಣೆಯಲ್ಲಿ ಯಾವ ಸಮಯದಲ್ಲಿ ಬಹುಶಃ ಯಾವ ಸಮಯದಲ್ಲಾದರೂ ಆಗಬೇಕು ಎಂದು ನಮಗೆ ತಿಳಿದಿದೆ ಆದ್ದರಿಂದ ಸ್ವತಂತ್ರವಾಗಿ ಯೋಚಿಸಲು ನಾವು ನಿಜವಾಗಿಯೂ ತರಬೇತಿ ಹೊಂದಿಲ್ಲ ನಮ್ಮ ಸಮಯವನ್ನು ಹೇಗೆ ಕಳೆಯಬೇಕೆಂದು ನಾವು ಬಯಸುತ್ತೇವೆ ಮತ್ತು ನೀವು ಈಗ ಸಂಶೋಧಕರಾಗಿದ್ದಾಗ ನೀವು ನಿಜವಾಗಿಯೂ ಅದರ ಬಗ್ಗೆ ಯೋಚಿಸಿದರೆ ನೀವು ಸಹಜವಾಗಿಯೇ ಕೆಲಸ ಮಾಡುತ್ತಿರುವಾಗ ನಿಮ್ಮೊಂದಿಗೆ ಪ್ರಾರಂಭಿಸಲು ಒಂದು ವಿಶಿಷ್ಟ ಎಮ್ ಟೆಕ್ ಅಥವಾ ಬಿ ಟೆಕ್ನೊಂದಿಗೆ ಹೋಲಿಸಿದಾಗ ನಿಮ್ಮೊಂದಿಗೆ ಕಡಿಮೆ ಸಂಖ್ಯೆಯ ಕೋರ್ಸ್ಗಳನ್ನು ಮಾಡುತ್ತಿರುವಿರಿ ಮತ್ತು ನೀವು ಬಿಟೆಕ್ ಅಥವಾ ಎಮ್ ಟೆಕ್ ಆಗಿರುವಾಗಲೇ ಏನು ಮಾಡಿದಿರಿ ಎಂಬುದನ್ನು ಹೋಲಿಸಿದಾಗ ಕಡಿಮೆ ಆದ್ದರಿಂದ ನೀವು ಬಹುಶಃ ಸುಮಾರು 6 ಕೋರ್ಸುಗಳನ್ನು ಇಷ್ಟಪಡುತ್ತೀರಿ ಮತ್ತು ನಂತರ ನೀವು ನಿರತರಾಗಿರುವಂತಹ ಎರಡು ಪ್ರಯೋಗಾಲಯಗಳು ಎಲ್ಲಾ ವಾರಗಳಲ್ಲೂ ಹೆಚ್ಚು ಇಷ್ಟಪಡುತ್ತೀರಿ ಎಲ್ಲಾ ಮನೆ ಕೆಲಸ ಮತ್ತು ಕಾರ್ಯಯೋಜನೆಯು ಬೂಟ್ ಮಾಡಲು ಆದರೆ ಈಗ ನೀವು ಸುಮಾರು 2 ಕೋರ್ಸುಗಳಂತೆಯೇ ಮಾಡುತ್ತಿದ್ದೀರಿ ಉಳಿದ ಸಮಯದೊಂದಿಗೆ ನೀವು ಏನು ಮಾಡುತ್ತೀರಿ ಹಾಗಾಗಿ ಇತರರಿಗೆ ಹೋಲಿಸಿದರೆ ಇದು ಮಹತ್ವಪೂರ್ಣ ವಿದ್ಯಾರ್ಥಿಗಳನ್ನು ಹೆಚ್ಚು ನೋವುಗೊಳಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ಪಿಎಚ್ಡಿಗಳು ನಾನು ಈ ಕೋರ್ಸ್ಗಳನ್ನು ಮಾಡುತ್ತಿರುವುದರಿಂದ ಅವರು ನನಗೆ ಯಾವುದೇ ಸಂಶೋಧನೆ ಮಾಡಬಾರದು ಮತ್ತು ಅದು ನಿಜವಾಗಿಯೂ ಕೆಟ್ಟ ತಂತ್ರವಾಗಿದೆ ಏಕೆಂದರೆ ಅವರು ಬಹಳಷ್ಟು ಸಮಯ ಕೇವಲ ವ್ಯರ್ಥವಾಗುತ್ತಿದ್ದಾರೆ ಅವರು ಶಿಕ್ಷಣವನ್ನು ಮಾಡುತ್ತಿದ್ದಾರೆ ಮತ್ತು ಸಮಯದ ಆ ಭಾಗವು ಮಾಸ್ಟರ್ಸ್ ಎಂದು ಹೇಳುವಂತಹ ಒಂದು ಪ್ರಶಂಸಾರ್ಹ ಭಾಗವಾಗಿದೆ ಆದ್ದರಿಂದ ಸ್ನಾತಕೋತ್ತರರು ಸುಮಾರು 2 ರಿಂದ 3 ವರ್ಷಗಳಿಗಿಂತಲೂ ಭಿನ್ನವಾಗಿರಬೇಕು ಆದರೆ ಸಾಮಾನ್ಯವಾಗಿ ಎಲ್ಲರಿಗೂ ಅದು 2 ವರ್ಷಕ್ಕಿಂತ ಹೆಚ್ಚಾಗಿ 3 ವರ್ಷದ ವಿಷಯ ಎಂದು ಯೋಚಿಸುತ್ತಾರೆ ಅದು ನಿಜವಾಗಿಯೂ ಸರಿ ಎಂದು ಹೇಳುತ್ತದೆ ಆದರೆ ಅವರು ಆ ರೀತಿಯಲ್ಲಿ ಅದನ್ನು ಮಂಡಿಸಿದರು ಏಕೆಂದರೆ ನೀವು ಅವರಿಗೆ ತಿಳಿದಿರುವುದರಿಂದ ಕೋರ್ಸುಗಳ ಸಮಯದಲ್ಲಿ ಇದು ಸುಲಭವಾಗಿದೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಉತ್ತಮ ಸಮಯ ನಿರ್ವಹಣೆಯನ್ನು ಮಾಡಲು ನಾವು ಇದನ್ನು ತೊಡಗಿಸಿಕೊಳ್ಳಬೇಕು ಎಂದು ನಾನು ಭಾವಿಸುತ್ತೇನೆ ಒಂದು ದಿನಕ್ಕೆ 24 ಗಂಟೆಗಳಿವೆ ವಾರಕ್ಕೆ 7 ದಿನಗಳು ವಾರಕ್ಕೆ 168 ಗಂಟೆಗಳಿವೆ ಎಂದು ಅವರು ಅರ್ಥ ಮಾಡಿಕೊಳ್ಳಬೇಕು ನೀವು ಹಾಗೆ ಹೇಳುವ ಕ್ಷಣ ಇದ್ದರೆ ಒಂದು ವಾರದಲ್ಲಿ 168 ಗಂಟೆಗಳ ಕಾಲ ಯಾಕೆಂದರೆ ಅವರು ಸ್ವಲ್ಪ ಅಂಕಗಣಿತವನ್ನು ಸರಿಯಾಗಿ ಮಾಡಿಲ್ಲ ಮತ್ತು ಅವರು ಆ ಗಂಟೆಗಳನ್ನು ಹೇಗೆ ಬಳಸಬೇಕೆಂಬುದು ಅವರಿಗೆ ತಿಳಿದಿಲ್ಲ ಮತ್ತು ಯಾಕೆಂದರೆ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಚೆನ್ನಾಗಿ ನಿರ್ವಹಣೆ ಕತ್ತರಿಸಲಾಗುವುದಿಲ್ಲ ಎಂದು ಅವರು ತಿಳಿದಿದ್ದಾರೆ ಅವರು ಮೇಲ್ವಿಚಾರಣೆ ಮಾಡಲಾಗದ ಹೆಚ್ಚಿನ ಸ್ವಾತಂತ್ರ್ಯದ ನಿರ್ದಿಷ್ಟ ರೀತಿಯ ವಿಸ್ತರಣೆಗೆ ಅವರು ಪ್ರವೇಶಿಸುತ್ತಾರೆ ನಿರ್ದಿಷ್ಟ ವಿಷಯದಲ್ಲಿ ಅವರು ನಿರ್ದಿಷ್ಟ ಸ್ಥಳದಲ್ಲಿ ಇರಬೇಕಾಗಿಲ್ಲ ಇನ್ನು ಮುಂದೆ ಅವರು ತಮ್ಮದೇ ಆದ ಕೆಲಸಗಳನ್ನು ಮಾಡುತ್ತಿದ್ದಾರೆ 1 ವರ್ಷ ಅಂತ್ಯದಲ್ಲಿ ನೀವು ತೀಕ್ಷ್ಣವಾಗಿ ಶಾರ್ಪನ್ ಮಾಡಲು ಮತ್ತು ಹೇಳಲು ಕಷ್ಟವಾಗಬಹುದು ನಿಮ್ಮ ಸಮಯವನ್ನು ಹೆಚ್ಚು ಜಾಗೃತಗೊಳಿಸಿದರೆ ಅದು ಏನಾಗುತ್ತದೆ ಪ್ರತಾಪ್ ಹರಿಡೋಸ್ ಸರಿ ಉತ್ತಮ ಮತ್ತು ನಮ್ಮ ಕೋರ್ಸ್ ಕೆಲಸಕ್ಕೆ ನಮಗೆ ಅದರ ಬಗೆಗಿನ ರೀತಿಯ ವಿವರ ಮತ್ತು ಗೌರವವನ್ನು ಹೇಳಲು ತಯಾರಿ ತಿಳಿದಿದೆ ಸಾಮಾನ್ಯವಾಗಿ ಬರುವ ವಿದ್ಯಾರ್ಥಿಗಳನ್ನು ನೀವು ಕಾಣುತ್ತೀರಾ ಅವರು ನಮ್ಮ ಆಯ್ಕೆಯ ಪ್ರಕ್ರಿಯೆಯ ಮೂಲಕ ಬಂದಾಗ ಅವರು ನಮಗೆ ಇಲ್ಲಿ ಅಗತ್ಯವಿರುವ ಎಲ್ಲವನ್ನೂ ನಿರ್ವಹಿಸಲು ಸಮರ್ಥರಾಗಿದ್ದಾರೆ ಅಥವಾ ಅವರು ಚೆನ್ನಾಗಿ ತಯಾರಿಸುತ್ತಿದ್ದಾರೆ ಎಂದು ನೀವು ಭಾವಿಸುತ್ತೀರಾ ನಮ್ಮ ಕೋರ್ಸ್ಗಳಲ್ಲಿ ಒಳಗೊಂಡಿರುವ ಗಣಿತಕ್ಕೆ ಸಂಬಂಧಿಸಿದಂತೆ ಅವರು ಹೇಳುವ ಯಾವುದೇ ಸವಾಲು ಇದೆಯೇ ಯಾವುದೇ ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಅವುಗಳು ಹೆಚ್ಚು ತಿಳಿದಿರಬೇಕಾದ ವಿಷಯಗಳೇ ಪ್ರೊಫೆಸರ್ ಎಸ್ ಆರ್ ಚಕ್ರವರ್ತಿ ಇದು ವಿಕಾಸದ ವಿಷಯ ಆದ್ದರಿಂದ ಬಹುಶಃ ಅವು ತಯಾರಿಸಲ್ಪಟ್ಟಿಲ್ಲ ಆದರೆ ಅವರು ಆಗಿರಬಹುದು ಆದ್ದರಿಂದ ಅದು ಸ್ಪೆಕ್ಟ್ರಮ್ ಆಗಿರುತ್ತದೆ ಆದರೆ ಅವುಗಳಲ್ಲಿ ಹಲವರು ಹೊಂದಿಕೊಳ್ಳುತ್ತಾರೆ ಆದ್ದರಿಂದ ಅವರು ಬಂದಾಗ ಅವರು ಏನು ನಿರೀಕ್ಷಿಸಲಾಗಿದೆ ಎಂದು ತಿಳಿದಿದ್ದಾರೆ ಮತ್ತು ಅವರು ಹೊಂದಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ ಅವರು ಅಗತ್ಯವಿರುವ ಹೆಚ್ಚಿನ ವಿಮಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಪ್ರಯತ್ನಿಸು ತ್ತಾರೆ ಮತ್ತು ಕಳೆದ 20 ವರ್ಷಗಳಲ್ಲಿ ಹಂತಹಂತವಾಗಿ ನಾನು ನೋಡುತ್ತಿದ್ದೇನೆ ನಮ್ಮ ನಿರೀಕ್ಷೆಗಳನ್ನು ಕೂಡ ಹೆಚ್ಚಿಸಿಕೊಳ್ಳಲಾಗುತ್ತಿದೆ ಆದ್ದರಿಂದ ನಾವು ಉದಾಹರಣೆಗೆ ನೀವು ನೋಡಿದಲ್ಲಿ ಮುಂಚೂಣಿಯಲ್ಲಿರುವ ಉನ್ನತ ಚುನಾಯಿತತೆಗಳು ಹೆಚ್ಚಿನ ಶೈಕ್ಷಣಿಕ ಸೌಲಭ್ಯಗಳು ಮತ್ತು ಹೆಚ್ಚಿನ ಮಟ್ಟದ ವಿಶೇಷತೆಗಳು ಮತ್ತು ಹೊಸ ಪ್ರದೇಶಗಳನ್ನು ಇಂಟರ್ಡಿಸಿಪ್ಲೀನರಿ ಕೋರ್ಸ್ಗಳಲ್ಲಿ ಭರ್ತಿ ಮಾಡಲಾಗುತ್ತಿದೆ ಮತ್ತು ಇನ್ನಿತರ ಕ್ಷೇತ್ರಗಳೊಂದಿಗೆ ನೀಡಲಾಗುತ್ತಿದೆ ಆದ್ದರಿಂದ ವಿದ್ಯಾರ್ಥಿಯ ನಿರೀಕ್ಷೆಯ ಪರಿಣತಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ನಿರೀಕ್ಷೆಯನ್ನು ನೀವು ಹೆಚ್ಚಿಸಿದರೆ ವಿದ್ಯಾರ್ಥಿಗಳು ಅನೇಕ ವೇಳೆ ಈ ಸಂದರ್ಭಕ್ಕೆ ಏರುತ್ತಾರೆ ಮತ್ತು ಅದನ್ನು ಪೂರೈಸುತ್ತಾರೆ ಆದ್ದರಿಂದ ಅತ್ಯಂತ ಪ್ರಮುಖ ವಿಷಯವು ನಮ್ಮ ನಿರೀಕ್ಷೆಗಳನ್ನು ಸರಿಯಾದ ಮಟ್ಟದಲ್ಲಿ ಇಟ್ಟುಕೊಳ್ಳುತ್ತದೆ ಮತ್ತು ಅಗತ್ಯವಾಗಿ ಅದನ್ನು ನೀರಿನಿಂದ ಇಳಿಸುವುದಿಲ್ಲ ಸಹಜವಾಗಿ ಅದು ತುಂಬಾ ಹೆಚ್ಚಿನದನ್ನು ಮಾಡುವುದಿಲ್ಲ ಅದು ಸ್ವಲ್ಪ ಅವಾಸ್ತವಿಕವಾಗಿದೆ ಆದರೆ ನಿರೀಕ್ಷೆಗಳನ್ನು ಕೆಳಗಿಳಿಯಲು ಮತ್ತು ನಿರ್ದಿಷ್ಟ ಮಟ್ಟದಲ್ಲಿ ಹಿಡಿದಿಟ್ಟುಕೊಳ್ಳಲು ಮತ್ತು ವಿದ್ಯಾರ್ಥಿಗಳಿಗೆ ಎದ್ದು ನಿಂತು ಹಾಜರಾಗಲು ಮತ್ತು ಅದನ್ನು ಮಾಡುವುದು ಮುಖ್ಯವಾದುದು ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಸರಿ ಉತ್ತಮ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರಾಯಶಃ ನನಗೆ ಈ ರೀತಿಯಾದ ಒಂದು ಲೌಕಿಕ ಪ್ರಶ್ನೆ ಇದೆ ವಿದ್ಯಾರ್ಥಿಗಳ ಜೀವನವನ್ನು ಹೌದು ಅಲ್ಲಿ ಅವರ ಸಂಶೋಧನಾ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ತಮ್ಮ ಕಲಿಕೆಯೊಂದಿಗೆ ಮತ್ತು ಅವರ ಮಾರ್ಗದರ್ಶಿಯೊಂದಿಗೆ ಸಹವರ್ತಿ ವಿದ್ಯಾರ್ಥಿಗಳೊಂದಿಗೆ ಅವರು ಸಂವಹನ ನಡೆಸುತ್ತಿರುವಾಗಲೇ ಬಹಳಷ್ಟು ಕಲಿಕೆಯು ನಡೆಯುತ್ತದೆ ಎಂದು ಈ ಕಲ್ಪನೆಯು ಯಾವಾಗಲೂ ನಿಮಗೆ ತಿಳಿದಿರುತ್ತದೆ ವಿದ್ಯಾರ್ಥಿಗಳು ತಮ್ಮ ಮಾರ್ಗದರ್ಶಿಗೆ ಭೇಟಿ ನೀಡಬೇಕಾದ ಉತ್ತಮ ಆವರ್ತನವೇನು ಚಕ್ರವರ್ತಿ ಸರಿ ವಾರಕ್ಕೊಮ್ಮೆ ನಾನು ಸರಾಸರಿ ಮಾಡಿದ್ದೇನೆ ಮತ್ತು ಪ್ರಯಾಣದ ಮತ್ತು ಸಮ್ಮೇಳನಗಳ ಕಾರಣದಿಂದಾಗಿ ವಾರಕ್ಕೊಮ್ಮೆ ಅಥವಾ ಕೆಲವೊಮ್ಮೆ ಇರಬಹುದು ಮತ್ತು ಎಲ್ಲಾ ಹಂತಗಳು ಎರಡು ವಾರಗಳಲ್ಲಿ ಒಮ್ಮೆ ಹಾಗೆ ಇರಬಹುದು ಆದರೆ ನಾವು ಕೆಲಸವನ್ನು ನೀಡಬೇಕಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನೀವು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿರುದ್ಧವಾದ ಬೇರೆ ಸಮೀಕರಣದ ಬಗ್ಗೆ ಮಾತನಾಡುತ್ತಿದ್ದರೆ ವಿದ್ಯಾರ್ಥಿಗಳು ಸಹವರ್ತಿ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿದಾಗ ಮಾರ್ಗದರ್ಶಿಗಳ ಬಗ್ಗೆ ಮಾತನಾಡುತ್ತಾರೆ ಹಾಗಾಗಿ ಸಹವರ್ತಿ ವಿದ್ಯಾರ್ಥಿಗಳನ್ನು ಭೇಟಿ ಮಾಡುವ ವಿದ್ಯಾರ್ಥಿಗಳು ಎಲ್ಲ ಸಮಯದಲ್ಲೂ ನಡೆಯಬೇಕೆಂದು ನಾನು ಭಾವಿಸುತ್ತೇನೆ ಅವರು ಪ್ರಯೋಗಾಲಯದಲ್ಲಿರಬೇಕು ಮತ್ತು ಪ್ರಯೋಗಾಲಯವು ವಿಷಯಗಳ ಕುರಿತು ಕೆಲಸ ಮಾಡುವ ವಿದ್ಯಾರ್ಥಿಗಳಿಗೆ ಹೊಂದಿರಬೇಕು ಕೆಲವು ಬಾರಿ 1 ಪ್ರಯೋಗ ಅಥವಾ ಅದು ಏನಾದರೂ ಆಗಿರಬಹುದು ಇದು 1 ವಿದ್ಯಾರ್ಥಿಯ ಮೂಲಕ ಮಾಡಬೇಕಾಗಿಲ್ಲ ಎಂದರೆ ಪ್ರತಿ ವಿದ್ಯಾರ್ಥಿಯು ಏನನ್ನಾದರೂ ಸಹಾಯ ಮಾಡುವಲ್ಲಿ ಸಹಾಯ ಮಾಡುವವನಾಗಿರುತ್ತಾನೆ ಅದು ಅರ್ಥಪೂರ್ಣವಾಗಿದೆ ಆದ್ದರಿಂದ ಹಾಗೆ ವಿದ್ಯಾರ್ಥಿಗಳು ವಾಸ್ತವವಾಗಿ ಸಂಪನ್ಮೂಲವನ್ನು ಸಂಯೋಜಿಸಬೇಕಾಗಿರುತ್ತದೆ ಮತ್ತು ಅವರು ಉಪಕರಣಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಮತ್ತು ಹೀಗೆ ಮಾಡಬಹುದು ಆದ್ದರಿಂದ ಒಂದು ವ್ಯಕ್ತಿ ತನ್ನ ಪ್ರಯೋಗವನ್ನು ಮಾಡುತ್ತಿದ್ದರೆ ಆ ಸಲಕರಣೆಗೆ ಉಪಕರಣಗಳು ಒಳಪಟ್ಟಿರುತ್ತದೆ ಅಂದರೆ ಉಪಕರಣವನ್ನು ಹಂಚಿಕೊಳ್ಳುತ್ತಿರುವ ಮುಂದಿನ ವಿದ್ಯಾರ್ಥಿಗೆ ಅದು ಲಭ್ಯವಿಲ್ಲ ಆದ್ದರಿಂದ ಅವರು ಉತ್ತಮವಾದ ಸಹಾಯ ಪ್ರವೃತ್ತಿಯನ್ನು ಹೊಂದಿರಬೇಕು ಮತ್ತು ಅವರು ನಿಜವಾಗಿಯೂ ಏನೂ ಸಹಾಯ ಮಾಡುತ್ತಿಲ್ಲವೆಂಬುದನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆ ನನ್ನ ಪ್ರಯೋಗವನ್ನು ಮಾಡುವಾಗ ಅವರು ನನ್ನ ಸಹಾಯಕ್ಕಾಗಿ ಹೋಗುತ್ತಿರುವಾಗ ನಾನು ನನ್ನ ಸ್ನೇಹಿತನಿಗೆ ಸಹಾಯ ಮಾಡುತ್ತಿರುವಾಗ ಹಾಗೆ ಇದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಆದ್ದರಿಂದ ಇದು ಕಲಿಕೆಯ ಅನುಭವವಾಗಿದೆ ಪ್ರೊಫೆಸರ್ ಎಸ್ ಚಕ್ರವರ್ತಿ ಸಾಮಾನ್ಯವಾಗಿ ಅನೇಕ ಸ್ಥಳಗಳಲ್ಲಿ ಪ್ರಪಂಚದಾದ್ಯಂತ ಏನಾಗುತ್ತಿದೆ ಮತ್ತು ನೀವು ನಿಜವಾಗಿ ಇದನ್ನು ಕಂಡುಕೊಳ್ಳಬಹುದು ಲೇಖಕರ ಸಂಖ್ಯೆಯು ಅನೇಕ ಸಾಮಾನ್ಯ ಪ್ರಕಟಣೆಗಳಲ್ಲಿ ಪ್ರಚಲಿತವಾಗಿದೆ ಮತ್ತು ಇದಕ್ಕೆ ಕಾರಣಗಳಿವೆ ಅನೇಕ ಪ್ರಯೋಗಾಲಯಗಳು ವಾಸ್ತವವಾಗಿ ಕಾರ್ಯಾಚರಣಾ ಕ್ರಮದಲ್ಲಿ ಬರುತ್ತಿವೆ ಆದ್ದರಿಂದ ಅವರು ಈಗ ಸರಿ ಎಂದು ಹೇಳುತ್ತಾರೆ ಈಗ ನಾನು ವಿದ್ಯಾರ್ಥಿಯ ಅಕ್ಷದ ಪ್ರಯೋಗದ ಮೇಲೆ ಕೆಲಸ ಮಾಡಲು ಹೋಗುತ್ತೇನೆ ವಿದ್ಯಾರ್ಥಿ ಅಭಿಯಾನದ ಮೋಡ್ನಲ್ಲಿ ಆಕ್ಸಿಸ್ ಪ್ರಯೋಗವನ್ನು ಮಾಡುತ್ತಾರೆ ಆದ್ದರಿಂದ ಅವರು ಸುಮಾರು ಒಂದು ವಾರದಲ್ಲೇ ಪ್ರಯೋಗವನ್ನು ಮುಗಿಸುತ್ತಾರೆ ಎಲ್ಲಾ ಡೇಟಾವನ್ನು ವಾಸ್ತವವಾಗಿ ಪ್ರಕ್ರಿಯೆಗೊಳಿಸಲು ಪಠ್ಯವನ್ನು ಪಡೆದುಕೊಳ್ಳಿ ಎಂದು ವಿದ್ಯಾರ್ಥಿ ಎಂದರೆ ಈ ದಿನಗಳಲ್ಲಿ ನಾವು ಸಾಕಷ್ಟು ಡೇಟಾವನ್ನು ಪಡೆಯುತ್ತೇವೆ ಇದು ಸಂಖ್ಯಾತ್ಮಕ ಕಾರ್ಯ ಅಥವಾ ಪ್ರಾಯೋಗಿಕ ಕಾರ್ಯವಾಗಿದ್ದರೂ ಡೇಟಾವನ್ನು ಪಡೆಯುವುದು ಸುಲಭವಾಗಿದೆ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ತುಂಬಾ ಕಷ್ಟವಾಗುತ್ತದೆ ಮತ್ತು ಭೌತಶಾಸ್ತ್ರವನ್ನು ಅದರಲ್ಲಿಂದ ಹೊರತೆಗೆಯಲು ನಾವು ಪ್ರಕ್ರಿಯೆಯನ್ನು ಕೂಡಾ ಮಾಡಬೇಕು ಹಾಗಾಗಿ ಅವರು ಪೋಸ್ಟ್ ಪ್ರಕ್ರಿಯೆಗೆ ಅವಕಾಶ ನೀಡುತ್ತಾರೆ ಆದರೆ ಅವರು ವಾಸ್ತವವಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ಕಾರ್ಯಾಚರಣೆಯಲ್ಲಿ ಪ್ರವೇಶಿಸಲು ಅಥವಾ ಆ ರೀತಿಯ ದಿನಗಳಲ್ಲಿ ಇತರ ವಿದ್ಯಾರ್ಥಿಗಳು ಮತ್ತು ಇತರರೊಂದಿಗೆ ಪ್ರವೇಶಿಸಬಹುದು ಹಾಗಾದರೆ ಈ ಜನರಲ್ಲಿ ಅನೇಕರು ನಿಜವಾಗಿ ಪೋಸ್ಟ್ ಪ್ರಕ್ರಿಯೆಗೆ ಹೋಗುತ್ತಾರೆ ಎಂದು ತೋರುತ್ತದೆ ಪ್ರತಾಪ್ ಹರಿಡೋಸ್ ಪರಸ್ಪರರ ಪ್ರೊಫೆಸರ್ ಎಸ್ ಚಕ್ರವರ್ತಿ ಪರಸ್ಪರರ ಪ್ರಕಟಣೆಗಳು ಮತ್ತು ಮುಂತಾದವು ಇದು ಕೆಟ್ಟ ವ್ಯವಹಾರವಲ್ಲ ಮತ್ತು ಅವುಗಳು ಕೆಲಸ ಮಾಡುವ ಸಮಸ್ಯೆಗಳ ಬಗ್ಗೆ ಪರಸ್ಪರರ ಪ್ರಯೋಗಗಳನ್ನು ತಿಳಿದುಕೊಳ್ಳುತ್ತವೆ ಹಾಗಾಗಿ ವಿದ್ಯಾರ್ಥಿಗಳ ನಡುವೆ ಸಮಯ ಹಂಚಿಕೆ ಮತ್ತು ಸಮಯ ನಿರ್ವಹಣೆಯು ಬಹಳ ಮುಖ್ಯ ಎಂದು ನಾನು ಭಾವಿಸುತ್ತೇನೆ ಮಾರ್ಗದರ್ಶಿ ಭೇಟಿ ಸಂಬಂಧಿಸಿದಂತೆ ನಾನು ಒಂದು ವಾರದಲ್ಲಿ ಒಂದು ಪ್ರತ್ಯೇಕ ಸಭೆಯಲ್ಲಿ ಅಥವಾ ಕನಿಷ್ಠ ಒಂದು ಗುಂಪು ಸಭೆಯಲ್ಲಿ ಬಹಳ ಒಳ್ಳೆಯದು ಎಂದು ಭಾವಿಸುತ್ತೇನೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಜರ್ಮನಿ ಅಥವಾ ಎಲ್ಲಿಯಾದರೂ ವಿದ್ಯಾರ್ಥಿಗಳು ಗೈಡ್ಸ್ ಅನ್ನು ದೀರ್ಘಕಾಲದಿಂದಲೂ ಭೇಟಿ ಮಾಡದೆ ಹೋದರೆ ಅವರು ಜಲ್ಲೆಗಳೊಂದಿಗೆ ಹೇಗೆ ಕೆಲಸ ಮಾಡಬೇಕೆಂದು ಮತ್ತು ವಿಷಯಗಳನ್ನು ಕಲೆಯನ್ನು ಹೇಗೆ ರೂಪಿಸುವುದು ಮತ್ತು ಹೀಗೆ ತಿಳಿದಿರುತ್ತಾರೆ ಆದರೆ ನಮ್ಮ ವಿದ್ಯಾರ್ಥಿಗಳು ಕೆಲಸ ಮಾಡಲು ಚೆನ್ನಾಗಿ ಸಿದ್ಧರಾಗಿಲ್ಲ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನಾವು ಅವರೊಂದಿಗೆ ನಮ್ಮ ಆಲೋಚನೆಗಳನ್ನು ಚೆಲ್ಲುವಂತೆ ಮಾಡಬೇಕಾಗಿದೆ ಮತ್ತು ನಾವು ನಿಜವಾಗಿಯೂ ಬಹಳ ವ್ಯಾಪಕವಾದ ಪೋಸ್ಟ್ ಡಾಕ್ ಸಂಸ್ಕೃತಿಯನ್ನು ಹೊಂದಿಲ್ಲ ಇದರರ್ಥ ಎಲ್ಲಾ ಸಮಗ್ರತೆಗಳಂತೆ ಜನರು ಸಿಲುಕಿಕೊಂಡರೆ ಏನನ್ನಾದರೂ ಹೇಳಬಹುದು ಮತ್ತು ನಾವು ಕೆಲವು ರೀತಿಯ ಈ ಕಡಿಮೆ ಕೌಶಲ್ಯಗಳ ಪುನರಾವರ್ತಿತ ಬೋಧನೆ ಎಂದು ಭಾವಿಸುತ್ತೇನೆ ಹಾಗಾಗಿ ಕೌಶಲ್ಯ ಅಭಿವೃದ್ಧಿಯೆಂದು ನಾನು ಭಾವಿಸುತ್ತೇನೆ ಬೋಧನೆ ಮತ್ತು ಸಂವಹನ ಎರಡೂ ಬೇಕು ನಾನು ವಿದ್ಯಾರ್ಥಿಗಳ ಕೌಶಲ್ಯ ಅಭಿವೃದ್ಧಿ ಗಮನಹರಿಸಬೇಕು ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನಾವು ವಾಸ್ತವವಾಗಿ ಕೌಶಲ್ಯಗಳನ್ನು ಸಾಕಷ್ಟು ಅಭಿವೃದ್ಧಿಪಡಿಸುವ ವಿಧಾನವು ಇದ್ದರೆ ಯಾರಾದರೂ ಫೋರಿಯರ್ ರೂಪಾಂತರವನ್ನು ಸರಿಯಾಗಿ ಕಲಿಯಬೇಕೆಂದು ಬಯಸಿದರೆ ಅವರು ಕೆಲವು ಸ್ಥಳಕ್ಕೆ ಹೋಗಬೇಕು ಮತ್ತು ಅದನ್ನು ಕಲಿಯಬೇಕು ಆದುದರಿಂದ ಕೆಲವು ರೀತಿಯ YouTube ವೀಡಿಯೊ ಸುಮಾರು ಒಂದು ಘಂಟೆಯ ಉಪನ್ಯಾಸ ಅಥವಾ ಮ್ಯಾಟ್ ಲ್ಯಾಬ್ ಕಾರ್ಯಕ್ರಮಗಳು ಹೀಗೆ ಹೇಳುವಂತೆಯೇ ಇರಬಹುದು ಎಲ್ಲಾ NPTEL ವಿಷಯಗಳಂತೆಯೇ ಪೋಸ್ಟ್ ಮುಕ್ತವಾಗಿ ಲಭ್ಯವಿದೆ ಆದ್ದರಿಂದ ಇದು 50 ಗಂಟೆಗಳ ಅಥವಾ ಏನಾದರೂ ಔಪಚಾರಿಕ ಕೋರ್ಸ್ ಹಾಗೆ ಇರಬೇಕಿಲ್ಲ ನಾನು ತ್ವರಿತವಾಗಿ ಏನನ್ನಾದರೂ ಕಲಿಯಬಹುದು ಸರಿ ಆ ಕೌಶಲ್ಯ ಅಭಿವೃದ್ಧಿಯ ರೀತಿಯು ನಾವು ಅದರ ಉತ್ತಮ ಮೂಲವನ್ನು ಹೊಂದಿದ್ದರೆ ಸಿಬ್ಬಂದಿ ಒಳಗೊಳ್ಳುವಿಕೆ ಸ್ವಲ್ಪ ಕಡಿಮೆ ಆಗಿರಬಹುದು ಆದರೆ ನಾವು ತೊಡಗಿಸಿಕೊಳ್ಳುವಲ್ಲಿ ನಾವು ಹೊಂದಿರುವ ಸಮಸ್ಯೆಗಳೆಂದರೆ ನಾವು ನಿಜವಾಗಿಯೂ ಸಾಕಷ್ಟು ಪ್ರಗತಿ ಇಲ್ಲ ನಮ್ಮ ಮೂಲ ಸಂಶೋಧನೆ ಗುರಿಗಳು ಆಗಾಗ್ಗೆ ಸಂವಹನಗಳಲ್ಲಿರುವುದರಿಂದ ಇದೀಗ ಇರಬೇಕು ಎಂದು ತೋರುತ್ತದೆ ಏಕೆಂದರೆ ನಾವು ಪ್ರತಿ ಬಾರಿಯೂ ಪ್ರತಿ ವಿದ್ಯಾರ್ಥಿಯ ಪ್ರತಿ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದೇವೆ ಪ್ರತಾಪ್ ಹರಿಡೋಸ್ ಸರಿ ನಾನು ಅದನ್ನು ಮಾಡುತ್ತಿದ್ದೇವೆ ಇದು ಬಹಳ ವಿಶೇಷವಾದ ಅವಲೋಕನವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಾವು ಅದನ್ನು ಹೇಗೆ ತಲುಪುತ್ತೇವೆ ನಿಮಗೆ ಗೊತ್ತಿರುವ ವಿಷಯದಲ್ಲಿ ನೀವು ತಿಳಿಸಿದ ವಿಷಯಗಳಲ್ಲಿ ಮತ್ತೊಮ್ಮೆ ಈ ಬಹು ಲೇಖಕ ಪ್ರಕಟಣೆಗಳ ಬಗ್ಗೆ ಮತ್ತು ಇನ್ನೊಮ್ಮೆ ತಿಳಿದಿದೆ ಮತ್ತು ಸಹಜವಾಗಿ ಸಾಮಾನ್ಯವಾಗಿ ನಾವು ಪ್ರಕಟಣೆಯನ್ನು ಒಂದು ಅಳತೆಯಾಗಿ ನೋಡುತ್ತೇವೆ ಸಂಶೋಧನಾ ವಿದ್ವಾಂಸರ ಚಟುವಟಿಕೆಗಳಲ್ಲಿ ಪ್ರಗತಿ ಹೇಗೆ ನಡೆಯುತ್ತಿದೆ ಹೆಚ್ಚು ತಾತ್ವಿಕ ಅರ್ಥದಲ್ಲಿ ನಿಮಗೆ ತಿಳಿದಿರುವ ಯಾವುದೇ ಮಾರ್ಗಗಳಿಲ್ಲವೇ ನೀವು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿಗಳನ್ನು ನೋಡಬೇಕಾದರೆ ತಾವು ಸ್ವತಃ ಸಂಶೋಧನೆ ಮಾಡಲು ಪ್ರಗತಿಯಲ್ಲಿದೆ ಎಂದು ತಿಳಿದುಕೊಳ್ಳಬೇಕಾದ ಅಗತ್ಯವಿದೆಯೇ ಚಕ್ರವರ್ತಿ ಇದು ಬಹಳ ಕಷ್ಟಕರ ಪ್ರಶ್ನೆಯಾಗಿದೆ ಮತ್ತು ಇದು ಹೆಚ್ಚಿನ ಸಿಬ್ಬಂದಿಯಾಗಿದೆ ಪ್ರತಿ ಸಂಶೋಧಕನಂತೆಯೂ ಇದು ಅಗತ್ಯವಾಗಿ ಬೋಧಕವರ್ಗದ ಸದಸ್ಯರಾಗಿರಬೇಕಿಲ್ಲ ಇದು ವಿದ್ಯಾರ್ಥಿ ಸಂಶೋಧಕರಿಗೆ ಕೂಡಾ ಸೂಚಿಸುತ್ತದೆ ಆದ್ದರಿಂದ ಪ್ರತಿ ಸಂಶೋಧಕನು ತನ್ನ ಮನಸ್ಸನ್ನು ಸಿದ್ಧಪಡಿಸಬೇಕಾಗಿತ್ತು ಆ ರಾತ್ರಿ ಅವನು ಚೆನ್ನಾಗಿ ನಿದ್ರೆ ಮಾಡಲು ಏನು ಮಾಡುತ್ತಾನೆ ಅವನು ಸಾಧನೆ ಮತ್ತು ಖಂಡಿತ ಜ್ಞಾನವನ್ನು ಹೊಂದಿದ್ದಾನೆ ಸಂಶೋಧಕನು ಕೆಲವೊಮ್ಮೆ ತನ್ನ ಸಂಶೋಧನೆಯ ಬಗ್ಗೆ ಆಲೋಚಿಸುತ್ತಿರುವ ನಿದ್ದೆಯಿಲ್ಲದ ರಾತ್ರಿಗಳನ್ನು ಖರ್ಚುಮಾಡುತ್ತಾನಲ್ಲದೇ ಟಿ ಎಣಿಕೆ ಹಾಗಾಗಿ ನಾನು ನನ್ನ ಕೆಲಸದ ಬಗ್ಗೆ ತುಂಬಾ ಉತ್ಸುಕನಾಗಿದ್ದೇನೆ ಮತ್ತು ಅದು ಸರಿ ಎಂದು ನಾನು ಮಾಡುತ್ತಿದ್ದೇನೆ ಆದರೆ ಸಾಧನೆ ಅಥವಾ ಸಾಧನೆಯ ಅರ್ಥವು ಹೆಚ್ಚು ವೈಯಕ್ತಿಕವೆಂದು ನಾನು ಭಾವಿಸುತ್ತೇನೆ ಮತ್ತು ಇದನ್ನು ಮಾಡಬಹುದಾದ ಹಲವಾರು ಮಾರ್ಗಗಳಿವೆ ಮ್ಯಾಟ್ರಿಕ್ಸ್ನ ಪರಿಭಾಷೆಯಲ್ಲಿ ನಾವು ಪ್ರಕಟಣೆಗಳ ಸಂಖ್ಯೆ ಅಥವಾ ನಿಯತಕಾಲಿಕಗಳ ಪ್ರಭಾವದ ಅಂಶಗಳು H ಸೂಚ್ಯಂಕ ನೀವು ಮಾತನಾಡಲು ಬಯಸಿದಂತೆಯೇ ಅಳೆಯಬಹುದು ಮತ್ತು ನೀವು ಕೆಲವು ಗುಣಮಟ್ಟ ಮತ್ತು ಉಲ್ಲೇಖದ ಸೂಚ್ಯಂಕವನ್ನು ಮತ್ತು ಎಲ್ಲ ವಿಷಯಗಳಲ್ಲೂ ಚಿತ್ರದೊಳಗೆ ತರುತ್ತಿದ್ದೀರಿ ಎಂದು ನೀವು ಹೇಳಬಹುದು ಆದರೆ ಅದು ನಿಮಗೆ ಸಂತೋಷವನ್ನುಂಟುಮಾಡುವುದು ಏನು ಎಂದು ನನಗೆ ಗೊತ್ತಿಲ್ಲ ಸರಿ ಆದ್ದರಿಂದ ಭಾರತೀಯ ಶಿಕ್ಷಣದ ವಿಷಯದಲ್ಲಿ ನಾನು ಭಾರತದಲ್ಲಿ ಹೆಚ್ಚಿನ ವಿದ್ಯಾವಂತರು ಅಥವಾ ಈ ಕೆಲಸದ ಬಗ್ಗೆ ಯೋಚಿಸುತ್ತಿದ್ದೇನೆ ಏಕೆಂದರೆ ಅವರು ಮಾಡುವ ಕೆಲಸದಿಂದ ತೃಪ್ತಿಯನ್ನು ಪಡೆದುಕೊಳ್ಳಲು ಬಯಸುತ್ತಾರೆ ಮತ್ತು ಹೆಚ್ಚಿನ ಉದ್ಯಮದಲ್ಲಿ ಒಟ್ಟಾರೆಯಾಗಿ ಕೆಲಸದ ತೃಪ್ತಿ ಎಂದರೆ ಆಕ್ರೊಮೋರಾನ್ ಆಗಿದೆ ಅಂದರೆ ನೀವು ಕೆಲಸ ಮಾಡುತ್ತಿರುವಿರಿ ಅಥವಾ ನೀವು ತೃಪ್ತಿ ಹೊಂದಿದ್ದೀರಿ ಆದ್ದರಿಂದ ಇದು ಸರಿಯಾಗಿದೆ ಆದ್ದರಿಂದ ಇಲ್ಲಿ ನಾವು ಇದನ್ನು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಮತ್ತು ನಾನೀಗ ನಮ್ಮನ್ನು ತೃಪ್ತಿಪಡಿಸುವಂತೆ ನಾವೇ ಕೇಳಬೇಕು ಹಾಗಾಗಿ ಅವರು ವಾಸ್ತವವಾಗಿ ಉದ್ಯಮದಲ್ಲಿ ಏನು ಮಾಡುತ್ತಾರೆ ಎಂಬುದನ್ನು ನೋಡಲು ಬಯಸುವ ಜನರಿದ್ದಾರೆ ಕೆಲವು ಜನರು ನಿಜವಾಗಿಯೂ ಹೆಚ್ಚು ಪಾಂಡಿತ್ಯಪೂರ್ಣರಾಗಿದ್ದಾರೆ ಮತ್ತು ಉದಾಹರಣೆಗೆ ನೀವು GH ಹಾರ್ಡಿಯವರ ಪುಸ್ತಕವನ್ನು ನೋಡಿದರೆ ಗಣಿತಶಾಸ್ತ್ರಜ್ಞರ ಕ್ಷಮೆಯಾಚಿಸಿದರೆ ಚೆಸ್ ಗೇಮ್ಸ್ ಅಥವಾ ಲೆಸ್ ಹೇಳಲು ಅವರ ಸಂಖ್ಯೆಯ ಸಿದ್ಧಾಂತವನ್ನು ಅಳವಡಿಸಲಾಗುವುದು ಆದ್ದರಿಂದ ಯಾವುದೇ ಅಪ್ಲಿಕೇಶನ್ ಬಯಸದ ಈ ಶುದ್ಧ ಪ್ರಾಯೋಗಿಕವಾದಿಗಳಿದ್ದಾರೆ ಪ್ರತಾಪ್ ಹರಿಡೋಸ್ ಹೌದು ಹೌದು ಚಕ್ರವರ್ತಿ ಆದ್ದರಿಂದ ಅವರು ಏನು ಎಂದು ನೀವು ಅವರಿಗೆ ಗೌರವಿಸಬೇಕು ಪ್ರತಾಪ್ ಹರಿಡೋಸ್ ನೀವು ಕಡಿಮೆ ಮಾಡುತ್ತಿದ್ದೀರಿ ಎಂದು ನೀವು ಭಾವಿಸುತ್ತೀರಿ ಆರ್ ಚಕ್ರವರ್ತಿ ನಿಖರವಾಗಿ ಹಾಗಾಗಿ ಅವರು ಯಾವುದಕ್ಕಾಗಿ ಅವರನ್ನು ಗೌರವಿಸಬೇಕು ಪ್ರತಾಪ್ ಹರಿಡೋಸ್ ಹೌದು ಹೌದು ಸರಿ ವಾಸ್ತವವಾಗಿ ಮುಚ್ಚಿ ಇರಬಹುದು ನಾನು ನಿಮ್ಮ ಅಭಿಪ್ರಾಯವನ್ನು ಪಡೆಯಲು ಬಯಸುತ್ತೇನೆ ಅಥವಾ ನಿಮ್ಮ ಸಲಹೆಯ ಮಾತುಗಳು ಏರೋಸ್ಪೇಸ್ ಎಂಜಿನಿಯರಿಂಗ್ ಎಂಎಸ್ ಅಥವಾ ಪಿಹೆಚ್ಡಿ ಪ್ರೋಗ್ರಾಂ ಅನ್ನು ಸೇರಲು ಬಯಸುತ್ತಿರುವ ವಿದ್ಯಾರ್ಥಿಗಳಿಗೆ ಯಾವ ಸಲಹೆ ಇದೆ ಆರ್ ಚಕ್ರವರ್ತಿ ಸರಳ 3 ಪದಗಳ ಉತ್ತರವು ನಿಮ್ಮ ಹೃದಯವನ್ನು ಅನುಸರಿಸುತ್ತದೆ ಚಕ್ರವರ್ತಿ ಹಾಗಾಗಿ ಇದು ಏನಾದರೂ ನಿಜ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನೀವು ಮಾಡಲು ಬಯಸುವ ಯಾವುದೇ ದುರದೃಷ್ಟವಶಾತ್ ನಾವು ಇನ್ನೂ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿದ್ದರಿಂದ ಬಹಳಷ್ಟು ಸಾಮಾಜಿಕ ಒತ್ತಡವನ್ನು ಹೊಂದಿದ್ದೇವೆ ಆದ್ದರಿಂದ ಬಹಳಷ್ಟು ಒತ್ತಡಗಳು ಎಳೆಯುತ್ತದೆ ಮತ್ತು ಕುಟುಂಬ ಬಹಳಷ್ಟು ಸಂಗತಿಗಳಿವೆ ಹಾಗಾಗಿ ನಮ್ಮ ಮನಸ್ಸನ್ನು ಮಾಡಲು ನಾವು ಬಯಸುವ ದಿನದ ಕೊನೆಯಲ್ಲಿ ನಾವು ನಮ್ಮ ಹೃದಯವನ್ನು ಅನುಸರಿಸಬೇಕು ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನಾವು ಸಂಶೋಧನೆ ಮಾಡಲು ಬಯಸಿದರೆ ನಾವು ಒಂದು ನಿರ್ದಿಷ್ಟವಾದ ಸಂಶೋಧನೆ ಮಾಡಲು ಬಯಸುತ್ತೇವೆ ನಾವು ಸಂಶೋಧನೆಯ ಒಂದು ನಿರ್ದಿಷ್ಟ ವಿಷಯವನ್ನು ಮಾಡಲು ಬಯಸುತ್ತೇವೆ ನಾವು ನಿರ್ದಿಷ್ಟ ವಿಭಾಗದಲ್ಲಿ ನಿರ್ದಿಷ್ಟ ಮಾರ್ಗದರ್ಶಿಯಲ್ಲಿ ಕೆಲಸ ಮಾಡಲು ಬಯಸುತ್ತೇವೆ ಶಿಸ್ತು ಅದು ಏನು ನೀವು ಏನನ್ನು ಯೋಚಿಸುತ್ತೀರಿ ಎನ್ನುವುದು ಸರಿಯಾದ ವಿಷಯ ಬೇರೆ ಯಾವುದರ ಬಗ್ಗೆ ಚಿಂತಿಸಬೇಡಿ ಎಲ್ಲವೂ ನಿಮಗೆ ಕೆಲಸ ಮಾಡುತ್ತದೆ ನಿಮ್ಮ ದೃಷ್ಟಿಕೋನಕ್ಕಾಗಿ ಬ್ರಹ್ಮಾಂಡದಂತಹ ಈ ಧೋರಣೆಯನ್ನು ನೀವು ಹೊಂದಬಹುದು ಎಂದು ನಾನು ಭಾವಿಸುತ್ತೇನೆ ಒಂದು ಸಮಸ್ಯೆ ಅಲ್ಲ ಪ್ರತಿಯೊಬ್ಬರೂ ಅನುಸರಿಸುತ್ತಾರೆ ಪ್ರತಾಪ್ ಹರಿಡೋಸ್ ಗ್ರೇಟ್ ನೀವು ನಮ್ಮೊಂದಿಗೆ ಚರ್ಚೆಗೆ ಸೇರಲು ತುಂಬಾ ಧನ್ಯವಾದಗಳು ಅದು ಸಂತೋಷವಾಗಿದೆ ಆರ್ ಚಕ್ರವರ್ತಿ ಧನ್ಯವಾದಗಳು ಪ್ರತಾಪ್ ಹರಿಡೋಸ್ ವಿದ್ಯಾರ್ಥಿಗಳನ್ನು ನೋಡಬೇಕಾದ ವಿಷಯದ ಬಗ್ಗೆ ನಾನು ಬಹಳ ಒಳನೋಟವನ್ನು ಹೊಂದಿದ್ದೇನೆ